ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾನು ಭೌತಿಕ ಅಂಶಗಳ ಪರಿಣಾಮವನ್ನು ಮತ್ತು ಅದರಲ್ಲಿ ನಿರ್ದಿಷ್ಟವಾಗಿ ಕಾಂಡಕೋಶದ ವಿಧಿಯನ್ನು ನಿಯಂತ್ರಿಸುವಲ್ಲಿ ಬಿಗಿತದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೆ ಕೋಶದ ಆಕಾರ ಮತ್ತು ಜೀವಕೋಶದ ಟೆನ್ಷನ್ ಜೀವಕೋಶದ ವಿಧಿಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಈ ಹಿಂದೆ ನಾನು ತೋರಿಸಿದ್ದೇನೆ ಕಡಿಮೆ ಟೆನ್ಷನ್ ಇದ್ದಾಗ ಅಡಿಪೋಜೆನಿಕ್ ಡಿಫ್ಫೆರೆನ್ಶಿಯೇಶನ್ ಇರುತ್ತದೆ ಮತ್ತು ಹೆಚ್ಚಿನ ಟೆನ್ಷನ್ ನೊಂದಿಗೆ ಆಸ್ಟಿಯೋಜೆನಿಕ್ ಡಿಫ್ಫೆರೆನ್ಶಿಯೇಶನ್ ಇರುತ್ತದೆ ಅಲ್ಲದೆ ನಾನು ಒಂದು ಸಂಶೋಧನಾ ಪತ್ರಿಕೆಯ ಬಗ್ಗೆ ಚರ್ಚಿಸಿದ್ದೇನೆ ಅಲ್ಲಿ ಸ್ಥಿರವಾದ ಕೋಶ ಹರಡುವ ಪ್ರದೇಶದಲ್ಲಿ ಜೀವಕೋಶದ ಆಕಾರದಲ್ಲಿನ ಸಣ್ಣ ಬದಲಾವಣೆಗಳು ಜೀವಕೋಶದ ವಿಧಿಯ ಮೇಲೆ ಪ್ರಭಾವ ಬೀರುತ್ತವೆ ಎಂದು ನಾವು ತೋರಿಸಿದ್ದೇವೆ ಕೊನೆಯಲ್ಲಿ ನಾನು ಬಿಗಿತದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ಹೀಗಾಗಿ ಇಸಿಎಂ ಬಿಗಿತವನ್ನು ನೇರ ಕೋಶ ಹರಡುವಿಕೆಗೆ ತೋರಿಸಲಾಗಿದೆ ಇದನ್ನು ಮೊದಲು ಪ್ರದರ್ಶಿಸಿದ್ದು ಯು ಲಿ ವಾಂಗ್ ಸಂಶೋಧನಾ ಪತ್ರಿಕೆ ಮತ್ತು ಇದು ಹೆಚ್ಚಿನ ಫೋಕಲ್ ಸೇರ್ಪಡೆ ಸಿಗ್ನಲಿಂಗ್ ನಿಂದ ನಡೆಸಲ್ಪಡುವ ಹೆಚ್ಚಿದ ಕೋಶ ಹರಡುವಿಕೆಯಾಗಿದೆ ಇತರ ಅಧ್ಯಯನಗಳು ಕೋಶ ಪ್ರಸರಣ ವಲಸೆಯ ಮೇಲಿನ ಪರಿಣಾಮವನ್ನು ಪ್ರದರ್ಶಿಸಿವೆ ಮತ್ತು ಬಿಗಿತವು ಡಿಫ್ಫೆರೆನ್ಶಿಯೇಶನ್ ಅನ್ನು ನಿಯಂತ್ರಿಸುತ್ತದೆ ಎಂದು ವಿವರಿಸಲಾಗಿದೆ ಆದ್ದರಿಂದ ಇಂದು ನಾನು ಈ ಸಂಶೋಧನಾ ಪತ್ರಿಕೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತೇನೆ ಮ್ಯಾಟ್ರಿಕ್ಸ್ ಸ್ಥಿತಿಸ್ಥಾಪಕತ್ವವು ಕಾಂಡಕೋಶಗಳ ವಂಶಾವಳಿಯ ವಿವರಣೆಯನ್ನು ನಿರ್ದೇಶಿಸುತ್ತದೆ ಇದನ್ನು 2006 ರಲ್ಲಿ ಸೆಲ್ ನಲ್ಲಿ ಪ್ರಕಟಿಸಲಾಯಿತು ಸಂಶೋಧಕರು ಕೇಳಿದ ಪ್ರಶ್ನೆಯೆಂದರೆ ಇನ್ವಿವೊ ದಲ್ಲಿ ವಿವಿಧ ಪರಿಮಾಣವು ಇರುತ್ತದೆ ಆದ್ದರಿಂದ ಮೆದುಳು ಮೃದುವಾಗಿರುತ್ತದೆ ಸ್ನಾಯು ಮಧ್ಯಂತರ ಗಟ್ಟಿಯಾಗಿರುತ್ತದೆ ಮತ್ತು ಮೂಳೆ ಗಟ್ಟಿಯಾಗಿರುತ್ತದೆ ಆದ್ದರಿಂದ ಇದು ಪರಿಮಾಣ ಆರ್ಡರ್ ಒಂದು ಕೆಪಿಎ ಪರಿಮಾಣ ಆರ್ಡರ್ ಹತ್ತು ಕೆಪಿಎ ಪರಿಮಾಣ ಆರ್ಡರ್ ನೂರು ಕೆಪಿಎ ಮತ್ತು ವಿಪರೀತ ಪರಿಸ್ಥಿತಿಗಳಲ್ಲಿ ದ್ರವದಂತಹ ರಕ್ತವಿದೆ ಹಾಗಾದರೆ ಇನ್ವಿವೋ ಪರಿಸರದಲ್ಲಿ ಕಾಂಡಕೋಶಗಳು ಬಿಗಿತ್ತಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಈ ಪ್ರಶ್ನೆಗೆ ಉತ್ತರಿಸಲು ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಪಿಎ ಜೆಲ್ ಗಳನ್ನು ತೆಗೆದುಕೊಂಡರು ಅವರು ಅದನ್ನು ಕೊಲ್ಲಾಜೆನ್ ನೊಂದಿಗೆ ಕ್ರಿಯಾತ್ಮಕಗೊಳಿಸಿದರು ಮತ್ತು ನಂತರ ಅವರು ಕೋಶಗಳನ್ನು ಲೇಪಿಸಿದರು ಮತ್ತು ಹೆಚ್ಚಿನ ಎಚ್ಎಂಎಸ್ಸಿ ಗಳಲ್ಲಿ ಲೇಪನ ಮಾಡಲಾಯಿತು ಸಾಮಾನ್ಯ ಕೋಶ ಬೆಳೆಸುವಿಕೆಯಲ್ಲಿ ಸೀರಮ್ ಇರುವುದರಿಂದ ಬೆಳವಣಿಗೆಯ ಅಂಶವು ಹತ್ತು ಪ್ರತಿಶತದಷ್ಟು ಸ್ಥಿರವಾಗಿರುತ್ತದೆ ಆದರೆ ಬೇರೆ ಯಾವುದೇ ಹೆಚ್ಚುವರಿ ಅಂಶಗಳು ಇರಲಿಲ್ಲ ಪಿಎ ಜೆಲ್ ಗಳ ಬಿಗಿತವನ್ನು ಟ್ಯೂನ್ ಮಾಡಲಾಗಿದೆ ಆದ್ದರಿಂದ ಮೊದಲನೆಯದಾಗಿ ಇತರ ಕೋಶಗಳಂತೆ ಬಿಗಿತದ ಕಾರ್ಯವಾಗಿ ಕೋಶ ಹರಡುವಿಕೆಯನ್ನು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಪತ್ತೆಹಚ್ಚಲಾಯಿತು ಆದ್ದರಿಂದ ನೀವು ಯಾವಾಗಲೂ ಜೀವಕೋಶಗಳೊಂದಿಗೆ ಸ್ಯಾಚುರೇಟೆಡ್ ಪ್ರೊಫೈಲ್ ಅನ್ನು ನೋಡುತ್ತೀರಿ ಮೃದುವಾದ ಮೇಲ್ಮೈಯಲ್ಲಿ ಈ ಕೋಶಗಳ ಕಡಿಮೆ ಹರಡುವ ಪ್ರದೇಶವಿದೆ ಮತ್ತು ಬಿಗಿತ ಹೆಚ್ಚಾದಂತೆ ಹರಡುವಿಕೆಯು ಹೆಚ್ಚಾಗುತ್ತದೆ ಮತ್ತು ಕೆಲವು ಬಿಗಿತವನ್ನು ಮೀರಿ ಹರಡುವಿಕೆಯು ಸ್ಥಿರವಾಗಿರುತ್ತದೆ ಕುತೂಹಲಕಾರಿಯಾಗಿ ಇದನ್ನು ಇತರ ಕೋಶಗಳಲ್ಲಿಯೂ ಗಮನಿಸಲಾಗಿದೆ ಆದ್ದರಿಂದ ಇದು ಎಚ್ಎಂಎಸ್ಸಿ ಪ್ರತಿಕ್ರಿಯೆ ಆದರೆ ಫೈಬ್ರೊಬ್ಲಾಸ್ಟ್ ಸೇರಿದಂತೆ ಇತರ ಅಂಟಿಕೊಳ್ಳುವ ಕೋಶಗಳಲ್ಲಿಯೂ ನೀವು ಇದನ್ನು ನೋಡುತ್ತೀರಿ ಹೇಗಾದರೂ ನೀವು ಆಕಾರವನ್ನು ನೋಡಿದರೆ ಇದು ಒಂದು ಕೆಪಿಎ ಯಷ್ಟು ಬಿಗಿತದೊಂದಿಗೆ ಮೃದುವಾಗಿರುತ್ತದೆ ಇದು ಹನ್ನೆರಡು ಕೆಪಿಎ ಯಷ್ಟು ಬಿಗಿತ ಮತ್ತು ಇದು ಮೂವತ್ತನಾಲ್ಕು ಕೆಪಿಎ ಯಷ್ಟು ಬಿಗಿತವಿದೆ ಜೀವಕೋಶಗಳ ಆಕಾರದ ಪರಿಣಾಮ ಏನು ಎಂದು ನೀವು ಕೇಳಿದಾಗ ಸಂಶೋಧಕರು ಕಂಡುಕೊಂಡ ಪ್ರಕಾರ ಮೃದುವಾದ ಒಂದು ಕೆಪಿಎ ಜೆಲ್ ನಲ್ಲಿ ಜೀವಕೋಶಗಳು ಹೆಚ್ಚು ಉದ್ದವಾದ ಅಥವಾ ಕವಲೊಡೆದ ರೂಪವಿಜ್ಞಾನವನ್ನು ಹೊಂದಿವೆ ಆದ್ದರಿಂದ ಕವಲೊಡೆದ ರೂಪವಿಜ್ಞಾನವು ನರಕೋಶದ ಅನುಕರಣೆಯಾಗಿದೆ ಇದು ನ್ಯೂಕ್ಲಿಯಸ್ ಆಗಿದೆ ಮಧ್ಯಂತರ ಮೇಲ್ಮೈಯಲ್ಲಿ ಜೀವಕೋಶಗಳು ಸ್ನಾಯುವಿನಂತೆ ಕಾಣುತ್ತವೆ ಹನ್ನೆರಡು ಕೆಪಿಎ ಯಿಂದ ಜೀವಕೋಶಗಳು ಈ ರೀತಿ ಕಾಣುತ್ತವೆ ಸುಮಾರು ಮೂವತ್ತನಾಲ್ಕು ಕೆಪಿಎ ಗೆ ಜೀವಕೋಶಗಳು ಹೆಚ್ಚು ಬಹುಭುಜಾಕೃತಿಯಂತೆ ಕಾಣುತ್ತವೆ ಮತ್ತು ಇದು ಉದ್ದವಾದ ರೂಪವಿಜ್ಞಾನ ಅಥವಾ ಸ್ನಾಯುವಿನಂಥಹ ಪರಿಸರ ಮತ್ತು ಗಟ್ಟಿಯಾದ ವಾತಾವರಣದಲ್ಲಿ ಬಹುಭುಜಾಕೃತಿಯಾಗಿದ್ದು ಮತ್ತು ಅದೇ ರೀತಿಯ ಆಕಾರವನ್ನು ಗಮನಿಸಬಹುದಾಗಿದೆ ಆದ್ದರಿಂದ ಅವರು ನಂತರ ಕೆಲವು ವಿವರವಾದ ರೂಪವಿಜ್ಞಾನ ಸಂಬಂಧವನ್ನು ಅಧ್ಯಯನ ಮಾಡಿದರು ಅವರು ಸ್ಪಿಂಡಲ್ ಫ್ಯಾಕ್ಟರ್ ಎಂದು ಕರೆಯಲ್ಪಡುವುದನ್ನು ವ್ಯಾಖ್ಯಾನಿಸಿದ್ದಾರೆ ಹೀಗಾಗಿ ಸ್ಪಿಂಡಲ್ ಫ್ಯಾಕ್ಟರ್ ಎಂದರೇನು ನೀವು ದೀರ್ಘವೃತ್ತದಂತಹ ಜೀವಕೋಶದ ಆಕಾರವನ್ನು ಅಂದಾಜು ಮಾಡಿದರೆ ಸ್ಪಿಂಡಲ್ ಅಂಶವು ಸಣ್ಣ ಅಕ್ಷದಿಂದ ಪ್ರಮುಖ ಅಕ್ಷವಾಗಿರುತ್ತದೆ ಹೆಚ್ಚಿನ ಮೌಲ್ಯ ಎಂದರೆ ಅದು ಒಂದು ದಿಕ್ಕಿನಲ್ಲಿ ಹೆಚ್ಚು ಉದ್ದವಾಗಿದೆ ಅವರು ಟ್ರ್ಯಾಕ್ ಮಾಡಿರುವುದು ಸ್ಪಿಂಡಲ್ ಫ್ಯಾಕ್ಟರ್ ಮತ್ತು ಪ್ರತಿ ಕೋಶಕ್ಕೆ ಸರಾಸರಿ ಬ್ರ್ಯಾಂಚಿಂಗ್ ಗಳ ಸಂಖ್ಯೆಯನ್ನು ಸಹ ಟ್ರ್ಯಾಕ್ ಮಾಡಿದ್ದಾರೆ ಅವರು ಕಂಡುಕೊಂಡದ್ದು ಕವಲೊಡೆಯುವಿಕೆಯ ವಿಷಯದಲ್ಲಿ ಮೃದುವಾದ ಮೇಲ್ಮೈಗಳಲ್ಲಿ ಗರಿಷ್ಠ ಕವಲೊಡೆಯುವಿಕೆ ಇತ್ತು ಮತ್ತು ನಂತರ ಕುಸಿತ ಕಂಡುಬಂದಿದೆ ಪ್ರಬುದ್ಧ ನರಕೋಶಗಳೊಂದಿಗೆ ಒಂದೇ ರೀತಿಯ ನಡವಳಿಕೆಯನ್ನು ಅವರು ಗಮನಿಸಿದರು ಇವು ಪ್ರಬುದ್ಧ ನರ ಕೋಶಗಳಾಗಿವೆ ಇವುಗಳು ನಿಮ್ಮ ಎಚ್ಎಂಎಸ್ಸಿ ಗಳಾಗಿವೆ ಮೃದುವಾದ ಮೇಲ್ಮೈಯಲ್ಲಿ ಗರಿಷ್ಠ ಕವಲೊಡೆಯುವಿಕೆ ಇತ್ತು ಅಷ್ಟೇ ಅಲ್ಲ ಫ್ಲೋಟ್ ರೂಪಿಸಿದರೆ ಸ್ಪಿಂಡಲ್ ಫ್ಯಾಕ್ಟರ್ ಇದು ಬಿಗಿತದ ಅಕ್ಷ ಮತ್ತು ಇದು ಸ್ಪಿಂಡಲ್ ಫ್ಯಾಕ್ಟರ್ ಮತ್ತು ಇದು ಹನ್ನೆರಡು ಕೆಪಿಎ ಎಂದು ಅವರು ಕಂಡುಕೊಂಡರು ಇದು ಸ್ನಾಯು ಅಂಗಾಂಶಗಳ ಬಿಗಿತದೊಂದಿಗೆ ಸರಿಸುಮಾರು ಪರಸ್ಪರ ಸಂಬಂಧ ಹೊಂದಿದೆ ಅವರು ಕಂಡುಕೊಂಡದ್ದು ಮೃದುವಾದ ಮೇಲ್ಮೈಗಳಲ್ಲಿ ಪ್ರದರ್ಶಿಸಲಾದ ಗರಿಷ್ಠ ಕವಲೊಡೆಯುವಿಕೆಯನ್ನು ಹೋಲುತ್ತದೆ ಈ ಮಧ್ಯಂತರ ಬಿಗಿತದ ಮೇಲ್ಮೈಗಳಲ್ಲಿ ಎಚ್ಎಂಎಸ್ಸಿ ಗಳು ಗರಿಷ್ಠ ಸ್ಪಿಂಡಲ್ ಫ್ಯಾಕ್ಟರ್ ಪ್ರದರ್ಶಿಸುತ್ತವೆ ಮತ್ತು ಇದು ಪ್ರಬುದ್ಧ ಸ್ನಾಯು ಕೋಶಗಳಂತೆಯೇ ಇರುತ್ತದೆ ಪ್ರಬುದ್ಧ ಮೈಯೋಬ್ಲಾಸ್ಟ್ ಗಳು ಸಿ2 ಸಿ12 ಕೋಶಗಳಾಗಿವೆ ಮಧ್ಯಂತರ ಬಿಗಿತದ ಮೇಲ್ಮೈಗಳಲ್ಲಿ ಗರಿಷ್ಠ ವಿಸ್ತರಣೆ ಕಂಡುಬಂದಿದೆ ಕುತೂಹಲಕಾರಿಯಾಗಿ ಅವರು ಕೋಶಗಳನ್ನು ಬ್ಲೆಬಿಸ್ಟಾಟಿನ್ ನೊಂದಿಗೆ ಟ್ರೀಟ್ ಮಾಡಿದಾಗ ಬ್ಲೆಬಿಸ್ಟಾಟಿನ್ ಏನು ಮಾಡುತ್ತದೆ ಎಂದರೆ ಅದು ಮೈಯೋಸಿನ್ II ಚಟುವಟಿಕೆಯನ್ನು ತಡೆಯುತ್ತದೆ ಆದ್ದರಿಂದ ಈ ರೂಪವಿಜ್ಞಾನ ಸೂಚ್ಯಂಕಗಳು ಇನ್ವಿವೊ ಬಿಗಿತದೊಂದಿಗೆ ಪರಸ್ಪರ ಸಂಬಂಧ ಹೊಂದಿಲ್ಲ ಆದರೆ ಸಂವೇದನೆಗಾಗಿ ಮೈಯೋಸಿನ್ II ರಚಿತ ಸಂಕೋಚಕ ಬಲದ ಅಗತ್ಯವಿರುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಮೈಯೋಸಿನ್ II ಅನ್ನು ಪ್ರತಿಬಂಧಿಸಿದಾಗ ಯಾವುದೇ ರೀತಿಯ ಆಕಾರ ಬದಲಾವಣೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ ಆರಂಭಿಕ ಸಮಯದ ಹಂತಗಳಲ್ಲಿ ಇವುಗಳನ್ನು ಪ್ರಮಾಣೀಕರಿಸಬಹುದು ಆದ್ದರಿಂದ ಸಂಶೋಧಕರು ಪ್ರತಿಲಿಪಿ ಪ್ರೊಫೈಲ್ ಅನ್ನು ಮಾಡಲು ಶುರು ಮಾಡುತ್ತಾರೆ ಸಂಶೋಧಕರು ಪ್ರತಿಲಿಪಿ ಪ್ರೊಫೈಲಿಂಗ್ ಮತ್ತು ಇಮ್ಯುನೊಸ್ಟೈನಿಂಗ್ ಮಾಡಿದರು ಮತ್ತು ನಾನು ಗಮನಿಸಿದ್ದು ಬಿಗಿತದ ಕಾರ್ಯವಾಗಿ ಫ್ಲೋಟ್ ರೂಪಿಸಬೇಕಾದರೆ ಮೂರು ವಲಯಗಳಿವೆ ಮೆದುಳಿನ ಮೈಮೆಟಿಕ್ ಇರುವ ಮೃದುವಾದ ವಲಯಗಳಲ್ಲಿ ಇದು ಮೆದುಳಿನ ಮೃದು ಶ್ರೇಣಿಯನ್ನು ಅನುಕರಿಸುತ್ತದೆ ಇದು ಲಾಗ್ ಸ್ಕೇಲ್ ನಲ್ಲಿದೆ ಇದು ಅನುಕರಿಸುವ ವಲಯವಾಗಿದೆ ಇದು ಹತ್ತು ಕೆಪಿಎ ಕ್ರಮದಲ್ಲಿದೆ ಒಂದು ಕೆಪಿಎ ಮತ್ತು ಮೂವತ್ತು ಕೆಪಿಎ ಆದ್ದರಿಂದ ಮೂರು ವಿಷಯಗಳಿಗೆ ವಿಭಿನ್ನ ಬಣ್ಣಗಳೊಂದಿಗೆ ಬರೆಯುತ್ತೇನೆ ಆದ್ದರಿಂದ ಮೆದುಳು ನ್ಯೂರೋಜೆನಿಕ್ ಮಾರ್ಕರ್ ಅಭಿವ್ಯಕ್ತಿಯ ಸ್ನಾಯು ಸಂಕೇತವನ್ನು ಸಂಕೇತಿಸುತ್ತದೆ ಎಚ್ಎಂಎಸ್ಸಿ ಗಳ ನ್ಯೂರೋಜೆನಿಕ್ ಗುರುತುಗಳು ಇವು ಇವುಗಳನ್ನು ದೀರ್ಘಕಾಲದವರೆಗೆ ಬೆಳೆಸಲಾಗಿದೆ ನೀವು ಕಂಡುಕೊಂಡದ್ದು ಅಂಗಾಂಶಗಳ ಮೇಲೆ ಅಥವಾ ಮೆದುಳಿನ ಅಂಗಾಂಶವನ್ನು ಅನುಕರಿಸುವ ತಲಾಧಾರಗಳ ಮೇಲೆ ಎಚ್ಎಂಎಸ್ಸಿ ಗಳು ತಲಾಧಾರಗಳ ಮೇಲೆ ನ್ಯೂರೋಜೆನಿಕ್ ಗುರುತುಗಳನ್ನು ಅತಿಯಾಗಿ ಪ್ರಚೋದಿಸುತ್ತವೆ ಅದು ನಿಮಗೆ ಅನುಗುಣವಾದ ಪೀಕ್ ಅನ್ನು ಹೊಂದಿರುವ ಸ್ನಾಯು ಅಂಗಾಂಶಗಳ ಬಿಗಿತವನ್ನು ಅನುಕರಿಸುತ್ತದೆ ಆದ್ದರಿಂದ ಇದು ನಿಮ್ಮ ಸ್ನಾಯು ಮೂರನೆಯದು ನಿಮ್ಮ ಮೂಳೆ ಆಗಿದೆ ಆದ್ದರಿಂದ ಮೃದು ತಲಾಧಾರಗಳಲ್ಲಿ ಎಚ್ಎಂಎಸ್ಸಿ ಗಳು ನ್ಯೂರೋಜೆನಿಕ್ ವಂಶಾವಳಿಗಳನ್ನು ಪ್ರದರ್ಶಿಸುತ್ತವೆ ಮಧ್ಯಂತರ ಮೇಲ್ಮೈಗಳಲ್ಲಿ ಜೀವಕೋಶಗಳು ಸ್ನಾಯು ನಿರ್ದಿಷ್ಟ ವಂಶಾವಳಿಗಳನ್ನು ಪ್ರದರ್ಶಿಸುತ್ತವೆ ಮತ್ತು ಗಟ್ಟಿಯಾದ ಮೇಲ್ಮೈಗಳಲ್ಲಿ ಅವು ಮೂಳೆ ನಿರ್ದಿಷ್ಟ ವಂಶಾವಳಿಗಳನ್ನು ಪ್ರದರ್ಶಿಸುತ್ತವೆ ಮತ್ತೆ ನೀವು ಬ್ಲೆಬಿಸ್ಟಾಟಿನ್ ನೊಂದಿಗೆ ಟ್ರೀಟ್ ನೀಡಿದರೆ ಅದು ಪ್ಲಸ್ ಬ್ಲೆಬ್ ಇದು ಬೋರ್ಡ್ ನಾದ್ಯಂತ ಡಿಫ್ಫೆರೆನ್ಶಿಯೇಶನ್ ಅನ್ನು ತಡೆಯುತ್ತದೆ ಈಗ ಕ್ರಿಯಾತ್ಮಕ ಸ್ನಾಯುಗಳಾಗಲು ಈ ಹಿಂದಿನ ವ್ಯತ್ಯಾಸವು ಸಾಕು ಎಂದು ಇದರ ಅರ್ಥವೇನು ಆದ್ದರಿಂದ ಸ್ನಾಯು ಕೋಶದ ರೇಖೆಯಂತೆಯೇ ಪ್ರೊಫೈಲ್ ಯಾವುದು ಆದ್ದರಿಂದ ಸ್ನಾಯು ಕೋಶದ ರೇಖೆಗಾಗಿ ನೀವು ಕಂಡುಕೊಳ್ಳುವುದು ಹತ್ತು ಕಿಲೋ ಪ್ಯಾಸ್ಕಲ್ ಕ್ರಮದಲ್ಲಿರುವ ಅದೇ ಸ್ಥಳದಲ್ಲಿ ಅದೇ ಪೀಕ್ ಅನ್ನು ಪ್ರದರ್ಶಿಸುತ್ತದೆ ಆದರೆ ಸ್ನಾಯು ಅಭಿವ್ಯಕ್ತಿ ಆದ್ದರಿಂದ ಇದು ಸಿ2 ಸಿ12 ಕೋಶಗಳಿಂದ ಕೂಡಿದೆ ಇದು ಸ್ಕೆಲಿಟಲ್ ಸ್ನಾಯು ಕೋಶಗಳಾಗಿವೆ ಸಿ2 ಸಿ12 ಕೋಶಗಳ ಸರಾಸರಿ ಅಭಿವ್ಯಕ್ತಿ ಎಚ್ಎಂಎಸ್ಸಿ ಗಳಿಗಿಂತ ಹೆಚ್ಚಾಗಿದೆ ಆದರೆ ಸಿ2 ಸಿ12 ಕೋಶಗಳು ಮತ್ತು ಎಚ್ಎಂಎಸ್ಸಿ ಗಳು ಒಂದೇ ಹಂತದಲ್ಲಿ ಹತ್ತು ಕೆಪಿಎ ಆಗಿರುತ್ತದೆ ಆದ್ದರಿಂದ ಸ್ನಾಯುವಿನ ಸ್ಥಿತಿಸ್ಥಾಪಕತ್ವದಲ್ಲಿ ಎಚ್ಎಂಎಸ್ಸಿ ಗಳು ಅತಿಯಾದ ಒತ್ತಡವನ್ನು ಹೊಂದಿರುತ್ತವೆ ಮತ್ತು ಸ್ನಾಯುನಂತಹ ಫಿನೋಟೈಪ್ ಅನ್ನು ಪ್ರದರ್ಶಿಸುತ್ತವೆ ಆದರೆ ಅವು ಇನ್ನೂ ಕ್ರಿಯಾತ್ಮಕ ಸ್ನಾಯುಗಳಾಗಿಲ್ಲ ಕಠಿಣ ಮೇಲ್ಮೈಗಳಲ್ಲಿ ಬದ್ಧವಾದ ಜೀವಕೋಶದ ರೇಖೆಗಾಗಿ ನೀವು ಮೂಳೆ ಸಂಕೇತಗಳನ್ನು ಫ್ಲೋಟ್ ಮಾಡಬಹುದು ಆದ್ದರಿಂದ ಇವುಗಳು ಎಚ್ಎಫ್ಒಬಿ ಆಸ್ಟಿಯೋಬ್ಲಾಸ್ಟ್ ಗಳು ಮತ್ತು ಮತ್ತೆ ಮೂಳೆ ನಿರ್ದಿಷ್ಟ ವಂಶಾವಳಿಗಳಿಗೆ ಎಚ್ಎಫ್ಒಬಿ ಆಸ್ಟಿಯೋಬ್ಲಾಸ್ಟ್ ಗಳ ಅಭಿವ್ಯಕ್ತಿ ಎಚ್ಎಂಎಸ್ಸಿ ಗಳಿಗಿಂತ ಹೆಚ್ಚು ಹೇಗಾದರೂ ಕೋಶಗಳನ್ನು ಮೂಳೆಗಳ ಮೇಲ್ಮೈಗಳಂತೆ ಲೇಪಿಸಿದಾಗ ನಾವು ಪೀಕ್ ಅನ್ನು ಗಮನಿಸುತ್ತೇವೆ ಹೀಗಾಗಿ ಇದು ನಮಗೆ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಭೌತಿಕ ಅಂಶವು ತುಂಬಾ ಮುಖ್ಯವಾಗಿದ್ದರೆ ರಾಸಾಯನಿಕ ಅಂಶಗಳಿಗೆ ಯಾವುದೇ ಪಾತ್ರವಿಲ್ಲವೇ ರಾಸಾಯನಿಕ ಅಂಶಗಳು ಕಾಂಡಕೋಶದ ವಿಧಿಯನ್ನು ನಿಯಂತ್ರಿಸುತ್ತದೆ ಎಂದು ಹೆಚ್ಚಿನ ಜನರು ಭಾವಿಸುವುದಕ್ಕೆ ಇದು ವಿರುದ್ಧವಾಗಿದೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಪ್ರಯೋಗಗಳನ್ನು ಮಾಡಿದರು ಇದರಲ್ಲಿ ಇದು ಹತ್ತು ಕೆಪಿಎ ಗರಿಷ್ಠ ಮಟ್ಟವನ್ನು ಹೊಂದಿರುವ ಎಚ್ಎಂಎಸ್ಸಿ ಸಂಕೇತವಾಗಿದೆ ಬದ್ಧ ಸ್ನಾಯು ಕೋಶಗಳಾದ ಸಿ2 ಸಿ12 ಕೋಶಗಳಲ್ಲಿ ನೀವು ಪ್ರಯೋಗ ಮಾಡಿದಾಗ ನೀವು ನೋಡುವುದು ಇದು ಸಿ2 ಸಿ12 ಕೋಶಗಳಿಗೆ ಸ್ನಾಯು ಕೋಶಗಳ ರೇಖೆಗಳು ಮತ್ತು ಇದು ಎಚ್ಎಂಎಸ್ಸಿ ಗಳು ನೀವು ಸ್ನಾಯು ಪ್ರಚೋದಕ ಅಂಶವನ್ನು ಸೇರಿಸಿದರೆ ಅಭಿವ್ಯಕ್ತಿ ಪ್ರೊಫೈಲ್ ಗೆ ಏನಾಗುತ್ತದೆ ಇದು ಎಚ್ಎಂಎಸ್ಸಿ ಗಳು ಮತ್ತು ಸ್ನಾಯು ಪ್ರಚೋದಕ ಮೀಡಿಯಾ ವಾಗಿದೆ ಮತ್ತು ಇದು ಕರಗಬಲ್ಲ ಕ್ಯೂ ಆಗಿದೆ ಇದು ನೀವು ಕರಗುವ ಕ್ಯೂ ಅನ್ನು ಸೇರಿಸಿದಾಗ ಅದರ ಸ್ಥಿತಿಯು ಬಿಗಿತದ ಅವಲಂಬಿತವಲ್ಲದ ರೀತಿಯಲ್ಲಿ ಹೆಚ್ಚಾಗುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಎಲ್ಲಾ ಮೇಲ್ಮೈಗಳಲ್ಲಿ ಬೇಸ್ಲೈನ್ ಅನ್ನು ಸ್ಥಳಾಂತರಿಸಿದ್ದೀರಿ ಆದರೆ ಪೀಕ್ ಒಂದೇ ಆಗಿರುತ್ತದೆ ಪೀಕ್ ಭೌತಿಕ ಸಂಕೇತವಾಗಿದೆ ಮತ್ತು ಸ್ನಾಯು ಪ್ರಚೋದಕ ಮೀಡಿಯಾ ವನ್ನು ಸೂಕ್ತವಾದ ಬಿಗಿತದೊಂದಿಗೆ ಸೇರಿಸಿದಾಗ ನೀವು ನೋಡುವುದು ಈ ಸಂಕೇತ ಮೇಲ್ಮೈಗಳಲ್ಲಿ ಇದು ಸಿ2 ಸಿ12 ಕೋಶ ರೇಖೆಗೆ ಬಹಳ ಹತ್ತಿರದಲ್ಲಿದೆ ಅಂತಿಮ ಅಭಿವ್ಯಕ್ತಿಯನ್ನು ಸೂಕ್ಷ್ಮ ಪರಿಸರ ಮತ್ತು ಕರಗುವ ಅಸ್ಥಿರಜ್ಜುಗಳು ಕರಗುವ ಸೂಚನೆಗಳನ್ನು ನಿಯಂತ್ರಿಸುತ್ತವೆ ಎಂದು ಇದು ತೋರಿಸುತ್ತದೆ ಆದ್ದರಿಂದ ಇದು ಎರಡು ಸಂಕೇತಗಳು ಸಿನರ್ಜಿಸ್ಟಿಕ್ ಪರಿಣಾಮವನ್ನು ಹೊಂದಿರುವ ಉದಾಹರಣೆಯಾಗಿದೆ ಪರಸ್ಪರ ವಿರೋಧಿಸುವ ಎರಡು ಸಂಕೇತಗಳು ಇದ್ದರೆ ಏನಾಗಬಹುದು ಮೃದು ತಲಾಧಾರಗಳ ಮೇಲೆ ಆಸ್ಟಿಯೋಜೆನಿಕ್ ಸಿಗ್ನಲ್ ಕರಗುವ ಕ್ಯೂ ಸೇರಿಸಿದರೆ ಎಚ್ಎಂಎಸ್ಸಿ ಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದು ಪ್ರಶ್ನೆ ಭೌತಿಕ ಕ್ಯೂ ನಿಂದ ಮೃದುವಾದ ತಲಾಧಾರದ ಮೇಲೆ ಜೀವಕೋಶಗಳು ನರಕೋಶದ ವಂಶಾವಳಿಯಾಗಿ ಭಿನ್ನವಾಗಿರುತ್ತವೆ ಮತ್ತು ಆಸ್ಟಿಯೋಜೆನಿಕ್ ಕರಗುವ ಅಂಶವನ್ನು ಹಾಕುವ ಮೂಲಕ ನೀವು ಕೋಶವನ್ನು ಗೊಂದಲಗೊಳಿಸುತ್ತಿದ್ದೀರಿ ಹೀಗಾಗಿ ಅಧ್ಯಯನವು ತೋರಿಸಿದ ಸಂಗತಿಯೆಂದರೆ ಇದು ಸಮಯವನ್ನು ವಾರಗಳಲ್ಲಿ ತೋರಿಸಿದೆ ಮತ್ತು ನೀವು ನಾಲ್ಕು ವಾರಗಳ ಅವಧಿಯನ್ನು ಹೊಂದಿದ್ದೀರಿ ನೀವು ಬೀಟಾ ಮೂರು ಟ್ಯೂಬುಲಿನ್ ಅನ್ನು ಟ್ರ್ಯಾಕ್ ಮಾಡಿದರೆ ಅದು ನರಕೋಶದ ಗುರುತು ಆಗಿದೆ ಸಂಶೋಧಕರು ಗಮನಿಸಿದ ಸಂಗತಿಯೆಂದರೆ ಒಂದು ವಾರದ ಅವಧಿಯಲ್ಲಿ ನರಕೋಶದ ಗುರುತು ಹೆಚ್ಚಾಗಿದೆ ಮತ್ತು ಸಮತಟ್ಟಾಗಿರುತ್ತದೆ ಆದ್ದರಿಂದ ಇದು ಯಾವುದೇ ಕರಗುವ ಕ್ಯೂ ಇಲ್ಲದೆ ಆಗಿರುವಂಥಹುದು ಸಂಶೋಧಕರು ಆಸ್ಟಿಯೋಜೆನಿಕ್ ಸಿಬಿಎಫ್ಎ ಆಲ್ಫಾ 1 ಅನ್ನು ಸೇರಿಸಿದರೆ ಸಂಶೋಧಕರು ಆಸ್ಟಿಯೋಜೆನಿಕ್ ಮೀಡಿಯಾ ವನ್ನು ಸೇರಿಸಿದರೆ ಒಐಎಂ ಆಸ್ಟಿಯೊ ಇಂಡಕ್ಷನ್ ಮೀಡಿಯಾ ವಾಗಿದ್ದು ಒಂದು ವಾರದಲ್ಲಿ ಅಂದರೆ ಒಂದು ವಾರದ ನಂತರ ಸಂಶೋಧಕರು ಗಮನಿಸಿದಂತೆ ಆಸ್ಟಿಯೋಜೆನಿಕ್ ಫ್ಯಾಕ್ಟರ್ ಹೆಚ್ಚಳವಾಗುತ್ತದೆ ಮತ್ತು ಅಡಿಪೋಜೆನಿಕ್ ನ್ಯೂರಾನಲ್ ಫ್ಯಾಕ್ಟರ್ ಕಡಿಮೆಯಾಗುತ್ತದೆ ಈ ಪ್ರಕರಣವು ಒಂದು ವಾರದ ನಂತರ ಸೇರಿಸಲಾದ ಒಐಎಂ ಗೆ ಅನುರೂಪವಾಗಿದೆ ಇದು ಬೇಸ್ಲೈನ್ ಆಗಿತ್ತು ಮತ್ತು ಒಐಎಂ ನಲ್ಲಿ ಹೆಚ್ಚಳವಿದೆ ಆದ್ದರಿಂದ ಇದು ಆಸ್ಟಿಯೊ ಸಿಗ್ನಲ್ ಮತ್ತು ಬೀಟಾ ಮೂರು ಟ್ಯೂಬುಲಿನ್ ಕೆಳಗೆ ಇಳಿಯುತ್ತಲೇ ಇರುತ್ತದೆ ನರಕೋಶದ ಗುರುತು ಇಳಿಯುತ್ತದೆ ಮತ್ತು ಮೂಳೆ ಗುರುತು ಹೆಚ್ಚಾಗುತ್ತದೆ ಹೇಗಾದರೂ ನೀವು ನಾಲ್ಕು ವಾರಗಳ ನಂತರ ಸೇರಿಸಿದರೆ ನೀವು ಬಹಳ ಸಮಯದ ನಂತರ ಸೇರಿಸಿದರೆ ನೀವು ನೋಡುವುದು ಈ ಹಂತದಿಂದಲೇ ಯಾವುದೇ ಕುಸಿತವಿಲ್ಲ ಮತ್ತು ಆಸ್ಟಿಯೊ ಮಾರ್ಕರ್ ನಲ್ಲಿ ಯಾವುದೇ ಹೆಚ್ಚಳವಿಲ್ಲ ಈ ಬದಲಾವಣೆ ಕಡಿಮೆ ಇದೆ ಮೂರು ವಾರಗಳ ನಂತರ ಒಐಎಂ ಸೇರಿಸಿದಾಗ ಬದಲಾವಣೆ ಕಡಿಮೆ ಇರುತ್ತದೆ ಇದು ಕ್ರಿಯಾತ್ಮಕ ಪ್ರಕ್ರಿಯೆ ಎಂದು ಇದು ತೋರಿಸುತ್ತದೆ ನೀವು ಮೂರು ವಾರಗಳವರೆಗೆ ಯಾಂತ್ರಿಕವಾಗಿ ಕೋಶಗಳನ್ನು ಸ್ಥಗಿತಗೊಳಿಸಿದರೆ ಅವು ಸಾಕಷ್ಟು ಬದ್ಧವಾಗಿರುತ್ತವೆ ಆಗ ಆಸ್ಟಿಯೊ ಸಿಗ್ನಲ್ ಹೆಚ್ಚಿನ ಪರಿಣಾಮವನ್ನು ಬೀರುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ನಾನು ಹೇಳಿದಂತೆ ನೀವು ಬ್ಲೆಬಿಸ್ಟಾಟಿನ್ ನೊಂದಿಗೆ ಪ್ರತಿಬಂಧಿಸಿದರೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಆದ್ದರಿಂದ ಡಿಫ್ಫೆರೆನ್ಶಿಯೇಶನ್ ಮಯೋಸಿನ್ II ಅವಲಂಬಿತವಾಗಿದೆ ಎಂದು ಸೂಚಿಸುತ್ತದೆ ಈ ವ್ಯತ್ಯಾಸವು ಮಯೋಸಿನ್ II ಅವಲಂಬಿತವಾಗಿದೆ ಸಂಶೋಧಕರು ಕಂಡುಕೊಂಡ ಸಂಗತಿಯೆಂದರೆ ಮಯೋಸಿನ್ IIA ಗೆ ಹೋಲಿಸಿದರೆ ಮೈಯೋಸಿನ್ IIB ಬಲವಾದ ಬಿಗಿತದ ಅವಲಂಬನೆಯನ್ನು ಪ್ರದರ್ಶಿಸುತ್ತದೆ ಅದು ಬಿಗಿತದೊಂದಿಗೆ ತೀವ್ರವಾಗಿ ಬದಲಾಗುವುದಿಲ್ಲ ಆದ್ದರಿಂದ ಬಹುಶಃ ಮೈಯೋಸಿನ್ IIB ಬಿಗಿತ ಸಂವೇದನೆಯೊಂದಿಗೆ ಸಂಬಂಧಿಸಿದೆ ಮತ್ತು ಮೈಯೋಸಿನ್ IIA ಬಹುಶಃ ಸೈಟೋಸ್ಕೆಲಿಟಲ್ ಆರ್ಗನೈಝೇಶನ್ ಗೆ ಕೊಡುಗೆ ನೀಡುತ್ತದೆ ಎಂದು ಸೂಚಿಸುತ್ತದೆ ಸಂಶೋಧಕರು ಎಚ್ಎಂಎಸ್ಸಿ ಗಳಿಗೆ ಅಂಟಿಕೊಳ್ಳುವಿಕೆ ಮತ್ತು ಸಂಕೋಚನವನ್ನು ಪ್ರದರ್ಶಿಸಿದರು ಈ ಎರಡೂ ಪದಗಳು ಇಸಿಎಂ ಬಿಗಿತದೊಂದಿಗೆ ಹೆಚ್ಚಾಗಿದೆ ಕೋಶಗಳಿಂದ ಬಲವಾದ ಸಂಕೋಚಕ ಬಲವನ್ನು ಸ್ಥಿರಗೊಳಿಸಲು ಬಲವಾದ ಸೇರ್ಪಡೆಗಳಿವೆ ಮತ್ತು ಅಗತ್ಯವಿದೆ ಸಿ2 ಸಿ12 ಅಥವಾ ಎಚ್ಎಫ್ಒಬಿ ಯಂತಹ ಪ್ರಬುದ್ಧ ಕೋಶಗಳಿಗೆ ಹೋಲಿಸಿದರೆ ಸಂಶೋಧಕರು ಗಮನಿಸಿದಂತೆ ಇವು ಸ್ನಾಯು ಕೋಶಗಳಾಗಿವೆ ಅವು ಆಸ್ಟಿಯೋಬ್ಲಾಸ್ಟ್ ಕಾಂಡಕೋಶಗಳು ಎಚ್ಎಂಎಸ್ಸಿ ಗಳು ಹೆಚ್ಚು ಯಾಂತ್ರಿಕ ಸಂವೇದನಾಶೀಲವಾಗಿವೆ ಆದ್ದರಿಂದ ಈ ಕೋಶ ರೇಖೆಗಳ ಕಾರ್ಟಿಕಲ್ ಬಿಗಿತವನ್ನು ಪರಿಶೀಲಿಸುವ ಮೂಲಕ ಅವಲೋಕಿಸಲಾಗಿದೆ ಅವರು ಗಮನಿಸಿದ್ದು ಇದು ಬಿಗಿತ ಅಕ್ಷವಾಗಿದ್ದರೆ ಇವು ಸಿ2 ಸಿ12 ಕೋಶಗಳು ಮತ್ತು ಇದು ಎಚ್ಎಫ್ಒಬಿ ಯ ಪ್ರತಿಕ್ರಿಯೆ ಆದಾಗ್ಯೂ ಕಾಂಡಕೋಶಗಳು ಮಧ್ಯಂತರ ವಿದ್ಯಮಾನವನ್ನು ಪ್ರದರ್ಶಿಸುತ್ತವೆ ಆದ್ದರಿಂದ ಎಚ್ಎಂಎಸ್ಸಿ ಗಳು ಮೃದುವಾದ ಮೇಲ್ಮೈಗಳಲ್ಲಿ ಸ್ನಾಯು ಕೋಶಗಳ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಎಚ್ಎಫ್ಒಬಿ ಗಟ್ಟಿಯಾದ ಮೇಲ್ಮೈಗಳಿಗೆ ಹೋಲಿಸಬಹುದಾದ ಎಚ್ಎಫ್ಒಬಿ ಯ ಗುಣಲಕ್ಷಣಗಳನ್ನು ಹೊಂದಿವೆ ಆದ್ದರಿಂದ ಕಾಂಡಕೋಶಗಳು ಹೆಚ್ಚು ಯಾಂತ್ರಿಕ ಸಂವೇದನಾಶೀಲವಾಗಿವೆ ಎಂದು ಇದು ಸೂಚಿಸುತ್ತದೆ ಕಾಂಡಕೋಶ ಚಿಕಿತ್ಸೆಗಳಿಗೆ ಅಧ್ಯಯನವು ಯಾವ ಪರಿಣಾಮವನ್ನು ಬೀರುತ್ತದೆ ಮೊದಲನೆಯದಾಗಿ ಎಚ್ಎಂಎಸ್ಸಿ ಗಳು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸೂಕ್ಷ್ಮವಾಗಿದ್ದರೆ ನೀವು ಎಲ್ಲಿ ಚುಚ್ಚುಮದ್ದು ಮಾಡುತ್ತಿದ್ದೀರಿ ಮತ್ತು ಎಚ್ಎಂಎಸ್ಸಿ ಗಳು ಯಾವುದನ್ನು ಪ್ರತ್ಯೇಕಿಸುತ್ತವೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ ಚುಚ್ಚುಮದ್ದಿನ ಎಚ್ಎಂಎಸ್ಸಿ ಗಳೊಂದಿಗೆ ಅವರು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅನ್ನು ಅನುಕರಿಸಿದ ಒಂದು ಅಧ್ಯಯನವಿತ್ತು ಆದ್ದರಿಂದ ಎಚ್ಎಂಎಸ್ಸಿ ಗಳು ಕಾರ್ಡಿಯೊಮೈಕೋಸೈಟ್ ಗಳಾಗಿ ಪ್ರತ್ಯೇಕಗೊಳ್ಳಬೇಕೆಂದು ನೀವು ಬಯಸುತ್ತೀರಿ ಆದಾಗ್ಯೂ ಅವರ ಆಶ್ಚರ್ಯಕ್ಕೆ ಸಂಶೋಧಕರು ಎಚ್ಎಂಎಸ್ಸಿ ಗಳು ಕಾರ್ಡಿಯೊಮೈಕೋಸೈಟ್ ಗಳಾಗಿ ಡಿಫ್ಫೆರೆನ್ಶಿಯೇಟ್ ಆಗಲಿಲ್ಲ ಆದರೆ ಆಸ್ಟಿಯೋಬ್ಲಾಸ್ಟ್ ಗಳಾಗಿ ಡಿಫ್ಫೆರೆನ್ಶಿಯೇಟ್ ಆಗಿವೆ ಎಂದು ಗಮನಿಸಿದರು ಆದ್ದರಿಂದ ಇದು ಸಂಪೂರ್ಣವಾಗಿ ಅಪಾಯಕಾರಿ ಮತ್ತು ಜೀವಕೋಶಗಳು ಆಸ್ಟಿಯೋಬ್ಲಾಸ್ಟ್ ಗಳಾಗಿ ಪ್ರತ್ಯೇಕಗೊಳ್ಳಲು ಕಾರಣವೇನೆಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಬಂದಾಗಲೆಲ್ಲಾ ಫೈಬ್ರೋಸಿಸ್ ಇರುತ್ತದೆ ಆದ್ದರಿಂದ ಫೈಬ್ರೋಸಿಸ್ ಅಂದರೆ ಕೊಲ್ಲಾಜೆನ್ ಶೇಖರಣೆಯಾಗಿರುವುದು ಮತ್ತು ಇದು ಸ್ಥಳೀಯವಾಗಿ ಮ್ಯಾಟ್ರಿಕ್ಸ್ ಅನ್ನು ಗಟ್ಟಿಗೊಳಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಅಧ್ಯಯನಕ್ಕೆ ಅನುಗುಣವಾಗಿ ಎಚ್ಎಂಎಸ್ಸಿ ಗಳು ನಂತರ ಅವರು ಹೆಚ್ಚು ಬಿಗಿತದ ವಾತಾವರಣದಲ್ಲಿ ಇವೆ ಎಂದು ಭಾವಿಸುತ್ತವೆ ಮತ್ತು ಅವು ಆಸ್ಟಿಯೋಬ್ಲಾಸ್ಟ್ ಗಳಾಗಿ ಡಿಫ್ಫೆರೆನ್ಶಿಯೇಟ್ ಆಗುತ್ತವೆ ಆದ್ದರಿಂದ ಇದು ಪ್ರಮುಖ ಪ್ರಸ್ತುತತೆಯಾಗಿದೆ ಆದ್ದರಿಂದ ಕಾಂಡಕೋಶ ಚಿಕಿತ್ಸೆಯ ಸೂಚನೆಯು ತುಂಬಾನೇ ದೊಡ್ಡದಾಗಿದೆ ಆದ್ದರಿಂದ ನೀವು ಕಾಂಡಕೋಶಗಳನ್ನು ಎಲ್ಲಿ ಬೇಕಾದರೂ ಚುಚ್ಚುಮದ್ದು ಮಾಡಲು ಸಾಧ್ಯವಿಲ್ಲ ಮತ್ತು ಅವು ನಿಮಗೆ ಬೇಕಾದ ಸೂಕ್ತವಾದ ಕೋಶ ಪ್ರಕಾರವಾಗಿ ರೂಪುಗೊಳ್ಳುತ್ತವೆ ಅಥವಾ ಬೇರ್ಪಡಿಸುತ್ತವೆ ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಮಸ್ಯೆಯನ್ನು ನಿವಾರಿಸಲು ಒಂದು ಮಾರ್ಗವೆಂದರೆ ಮೊದಲು ನೀವು ಏನು ಮಾಡಬಹುದು ಎಂದರೆ ನೀವು ಕಾಂಡಕೋಶಗಳನ್ನು ತೆಗೆದುಕೊಳ್ಳಿ ಮತ್ತು ನಂತರ ನೀವು ಅವುಗಳನ್ನು ಇನ್ವಿಟ್ರೊ ನಲ್ಲಿ ಕಂಡೀಷನ್ ಮಾಡಿ ಆರಂಭದಲ್ಲಿ ಅವುಗಳನ್ನು ನಿಮಗೆ ಬೇಕಾದ ಕೋಶಕ್ಕೆ ಬೇರ್ಪಡಿಸಲು ಮತ್ತು ನಂತರ ಇನ್ವಿಟ್ರೊ ನಲ್ಲಿ ಈ ರೀತಿಯ ಡಿಫ್ಫೆರೆನ್ಶಿಯೇಶನ್ ವನ್ನು ಗಮನಿಸಿದ ನಂತರ ನೀವು ಅವುಗಳನ್ನು ಚುಚ್ಚುಮದ್ದು ಮಾಡಬಹುದು ಅಥವಾ ಕಸಿ ಮಾಡಬಹುದು ಇದು ಒಂದು ತಂತ್ರವಾಗಿರಬಹುದು ಇತರ ತಂತ್ರವೆಂದರೆ ನೀವು ಸೆಲ್ ಜೆಲ್ ಮಿಶ್ರಣವನ್ನು ಚುಚ್ಚುಮದ್ದು ಮಾಡುವುದು ಅಂದರೆ ಜೆಲ್ ನಿಮಗೆ ಬೇಕಾದ ಸೂಕ್ತವಾದ ಭೌತಿಕ ಕ್ಯೂ ಗಾಗಿ ಎನ್ಕೋಡ್ ಮಾಡುತ್ತದೆ ಮತ್ತು ಕೋಶಗಳು ಡಿಫ್ಫೆರೆನ್ಶಿಯೇಟ್ ಆದ ನಂತರ ಜೆಲ್ ಅನ್ನು ಮರುಹೊಂದಿಸಬಹುದು ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೀನಿ ಮುಂದಿನ ತರಗತಿಯಲ್ಲಿ ರೋಗಗಳ ಸಂದರ್ಭದಲ್ಲಿ ನಾವು ಮೆಕ್ಯಾನೊಬಯಾಲಾಜಿಕಲ್ ನಿಯಂತ್ರಣದೊಂದಿಗೆ ಪ್ರಾರಂಭಿಸೋಣ ಮತ್ತು ನಾವು ಕ್ಯಾನ್ಸರ್ ಇಂದ ಪ್ರಾರಂಭಿಸೋಣ ಮತ್ತು ಕ್ಯಾನ್ಸರ್ ಗೆ ಮೆಕ್ಯಾನಿಕ್ಸ್ ಹೇಗೆ ಪ್ರಸ್ತುತವಾಗಿದೆ ಎಂದು ತಿಳಿದುಕೊಳ್ಳೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು